ನಾವೀಗ ಬೇರೆಯೇ ರೀತಿಯ ಕಂಪನಿಯಲ್ಲಿ ಇದ್ದೇವೆ ಪ್ಲಾಸ್ಟಿಕ್ ಗೆ ಸಂಬಂಧಿಸಿದ ಕಂಪನಿ ಇದು ಗ್ರೋಹಿಲ್ ಪ್ಲಾಸ್ಟಿಕ್ಸ್ ಅಂತ ಹೆಸರು ಇದು ಗುಜರಾತಿನ ಉಂಜಾ ನಲ್ಲಿದೆ ಮತ್ತು ಈ ಕಂಪನಿ ಒಂದು ಸ್ಮಾಲ್ ಸ್ಕೇಲ್ ಕಂಪನಿ ಮತ್ತು ಇದು ಏನು ಮಾಡುತ್ತಿದೆ ಎಂದರೆ ಕಚ್ಚಾ ಪ್ಲಾಸ್ಟಿಕ್ ಮೆಟೀರಿಯಲ್ ಗಳನ್ನು ತೆಗೆದುಕೊಂಡು ಬ್ಯಾಟರಿಗೆ ಬೇಕಾಗುವಂತಹ ಅಚ್ಚು ಕ್ಯಾಸ್ಟ್ ತಯಾರಿಸುತ್ತದೆ ಮುಖ್ಯವಾಗಿ ಬ್ಯಾಟರಿಗಳಿಗೆ ಬೇಕಾಗುವ ಪ್ಲಾಸ್ಟಿಕ್ ಕಂಟೇನರ್ ಅಚ್ಚು ಆ ಪ್ಲಾಸ್ಟಿಕ್ ಕಂಟೇನರ್ ಇಲ್ಲಿ ಇವರಿಂದ ತಯಾರಿಸಲ್ಪಡುತ್ತವೆ ಮತ್ತು ಇವರು PLC ಆಧರಿಸಿದ ಯಂತ್ರವನ್ನು ಉಪಯೋಗಿಸುತ್ತಾರೆ ಇದು ಸ್ಮಾಲ್ ಸ್ಕೇಲ್ ಯಂತ್ರ ಹಾಗಿದ್ದರೂ ಈ ಒಂದು ಯಂತ್ರ ಏನು ಮಾಡುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಲು ಇದ್ದೇವೆ ಮತ್ತು ಈ ಯಂತ್ರದಲ್ಲಿ ಇರುವಂತಹ PLC ಪ್ಯಾನಲ್ ಅನ್ನು ನಾವು ನೋಡಲಿದ್ದೇವೆ ಹಾಗಾಗಿ ಈ ಕಂಪನಿಯ ಎಕ್ಸಿಕ್ಯೂಟಿವ್ ಗಳಲ್ಲಿ ಒಬ್ಬರಾದ ಶ್ರೀಯುತ ಸಂತೋಷ್ ಯಾದವ್ ಅವರು ನನ್ನೊಂದಿಗಿದ್ದಾರೆ ಯಾದವ್ ಅವರೇ ಪ್ಲಾಸ್ಟಿಕ್ ಬ್ಯಾಟರಿಗಳಿಗೆ ಬೇಕಾಗುವಂತಹ ಫ್ರೇಮನ್ನು ತಯಾರಿಸಲು ಅನುಸರಿಸಬೇಕಾದ ಪ್ರೋಸೆಸ್ ಅನ್ನು ದಯಮಾಡಿ ವಿವರಿಸಬಹುದಾ ಇದು ಬೀಡ್ಸ್ ನಂತಹ ಮಟೀರಿಯಲ್ ಇದರೊಂದಿಗೆ ನಾವು ಬಣ್ಣಗಳನ್ನು ಸೇರಿಸುತ್ತೇವೆ ಅಥವಾ ನೈಸರ್ಗಿಕ ಬಿಳುಪಿಗಾಗಿ ಬಣ್ಣಗಳನ್ನು ಸೇರಿಸುವುದಿಲ್ಲ ಈ ಮಟೀರಿಯಲ್ ಅನ್ನ ಇಲ್ಲಿ ಕರಗಿಸಲಾಗುವುದು ಮತ್ತು ಅದು ಬಾಕ್ಸ್ ಆಗಿ ಹೊರಬರುತ್ತದೆ ಕೂಲಿಂಗ್ ಟೈಮ್ ಪೂರ್ಣಗೊಂಡನಂತರ ಬಾಗಿಲು ತೆರೆಯುತ್ತದೆ ಇಲ್ಲಿ ಟೆಂಪರೇಚರ್ 240 ಈಗ ಕೂಲಿಂಗ್ ಪೂರ್ಣಗೊಂಡಿದೆ ಮತ್ತು ಮೌಲ್ಡ್ ಓಪನ್ ಆಗಿದೆ ಒಂದು ಪೀಸ್ ಅನ್ನು ಉತ್ಪಾದಿಸಲು ಇದು 64 95 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ ಇಲ್ಲಿಯವರೆಗೂ ನೀವು ನೋಡಿದ್ದು ಪ್ಲಾಸ್ಟಿಕ್ ಕಂಟೈನರ್ ಮಾಡುವಂತಹ ಮಷೀನ್ ಅದು ಇಂಜೆಕ್ಷನ್ ಮೌಲ್ಡಿಂಗ್ ಮಷೀನ್ ಈ ಯಂತ್ರಗಳನ್ನು ಮಾಡುವಂತಹ ವಿಂಡ್ಸರ್ ಕಂಪನಿಯ ಸ್ಪ್ರಿಂಟ್358 ಮಾಡೆಲ್ಲಿನ ಯಂತ್ರ ಇದು ಈ ಯಂತ್ರದಲ್ಲಿ ಏನಾಗುತ್ತದೆಯೆಂದರೆ ಸಂಗ್ರಹಿಸಿದ ಕಚ್ಚಾ ವಸ್ತುಗಳನ್ನು ಈ ಯಂತ್ರಕ್ಕೆ ಇನ್ಪುಟ್ ಆಗಿ ಕೊಡುವುದು PLC ಪ್ಯಾನಲ್ ಮೂಲಕ ವಿವಿಧ ಪ್ಯಾರಾ ಮೀಟರ್ ಗಳನ್ನು ನೀವು ಸೆಟ್ ಮಾಡಿದ ನಂತರ ಯಂತ್ರವು ಸೆಟ್ ಮಾಡಿದ ಪ್ಯಾರಾ ಮೀಟರ್ ಗಳ ಆಧಾರದ ಮೇಲೆ ಇನ್ಪುಟ್ ಕಚ್ಚಾ ವಸ್ತುಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ನಂತರ ಕ್ಯಾಸ್ಟ್ ಅನ್ನು ಇತ್ಯಾದಿಗಳನ್ನು ಆಧರಿಸಿ ಯಂತ್ರವು ಬ್ಯಾಟರಿಗಳಿಗೆ ಬೇಕಾಗಿರುವಂತಹ ಅಂತಿಮ ಔಟ್ ಪುಟ್ ಕೇಸ್ ತಯಾರಿಸುತ್ತದೆ ತುಂಬಾ ಪ್ರಮುಖವಾದದ್ದು ಏನಂದ್ರೆ ಈ ಕೆಲಸವನ್ನು ಅತ್ಯಂತ ನಿಖರವಾಗಿ ಮಾಡಬೇಕು ನಿಖರತೆಗಾಗಿ ಹಲವಾರು ಸೆನ್ಸರ್ ಗಳನ್ನು ಯಂತ್ರದಲ್ಲಿ ಉಪಯೋಗಿಸಲಾಗುವುದು ಬೇಕಾದಂತಹ ನಿರ್ದಿಷ್ಟವಾದ ಮೆಜರ್ಮೆಂಟ್ ಗಳನ್ನು ಪಡೆಯಲು ಈ ಸೆನ್ಸರ್ ಗಳು ತುಂಬಾ ಪ್ರಮುಖವಾದವು ಯಾಕಂದ್ರೆ ನಿಮಗೆ ಗೊತ್ತಿರುವಂತೆ ನೀವು ಸರಿಯಾದ ಮೆಜರ್ಮೆಂಟ್ ಗಳನ್ನು ಹೊಂದಿಲ್ಲದಿದ್ದರೆ ಏನಾಗುತ್ತದೆ ಅಂದ್ರೆ ಕೊನೆಯಲ್ಲಿ ಕೆಲಸ ಅವಶ್ಯಕತೆಗಳಿಗೆ ಹೋಲಿಸಿದರೆ ಪರಿಪೂರ್ಣವಾಗಿರುವುದಿಲ್ಲ ಬಹುಮುಖ್ಯವಾಗಿ ನಾವು ಸೈಬರ್ ಫಿಸಿಕಲ್ ಸಿಸ್ಟಮ್ ಅನ್ನು ಹೊಂದಿದ್ದೇವೆ ಇದರಲ್ಲಿ ಹಲವಾರು ತರಹದ ಸೆನ್ಸರ್ ಗಳಿವೆ ಈ ಸೆನ್ಸಾರ್ಗಳು ಮುಖ್ಯವಾಗಿ ಬೇಕಾಗಿರುವಂತಹ ವಿವಿಧ ಮೆಜರ್ಮೆಂಟ್ ಗಳನ್ನು ಪಡೆದುಕೊಳ್ಳುತ್ತವೆ ಹಾಗಾಗಿ ಈ ಒಂದು ಪ್ರತ್ಯೇಕವಾದ ಕೇಸಿನಲ್ಲಿ ಸೆನ್ಸರ್ ಗಳಲ್ಲಿ ಒಂದು ಪಿಸ್ಟನ್ ಎಷ್ಟು ದೂರ ಚಲಿಸುತ್ತೆ ಆ ಪ್ರಕಾರದಲ್ಲಿ ಮೆಜರ್ಮೆಂಟ್ ಗಳನ್ನ ಸೆನ್ಸ್ ಮಾಡುತ್ತದೆ ಅದರ ಆಧಾರದ ಮೇಲೆ ಇದು ಅಷ್ಟು ದೂರ ಚಲಿಸುತ್ತದೆ ಮತ್ತು ನಂತರ ಏನಾಗುತ್ತದೆ ಅಂದ್ರೆ ಸೆನ್ಸ್ ಮಾಡಿದ ಡಾಟಾದ ಆಧಾರದ ಮೇಲೆ ಸೆನ್ಸಿಂಗ್ ನಿಜವಾದ ಆಪರೇಷನ್ ಗಳು ನಡೆಯುತ್ತವೆ ಮತ್ತು ನಿಜವಾದ ಆಪರೇಷನ್ ಗಳ ಆಧಾರದ ಮೇಲೆ ನಿರ್ಧಾರಗಳು ಬೇರೆ ಬೇರೆಯಾಗುತ್ತವೆ ನಿಮಗೆ ಗೊತ್ತಿರುವಂತೆ ಬೇರೆ ಬೇರೆ ನಿರ್ಧಾರಗಳನ್ನು ಮಾಡಿದ ನಂತರ ಅಲ್ಲಿ ಫೀಡ್ಬ್ಯಾಕ್ ಕಂಟ್ರೋಲ್ ಇರುತ್ತದೆ ಅದು ಕಂಟ್ರೋಲರ್ ಗೆ ಮುಂದೆ ಏನು ಮಾಡಬೇಕು ಎಂಬುದರ ಬಗ್ಗೆ ಫೀಡ್ ಮಾಡುತ್ತದೆ ಇಂಡಸ್ಟ್ರಿಯಲ್ IoT ಗೆ ಇದು ಪರಿಪೂರ್ಣವಾದ ಉದಾಹರಣೆಯಲ್ಲ ಅಥವಾ ನಿಮಗೆ ಗೊತ್ತಿರುವಂತೆ ಇಂಡಸ್ಟ್ರಿ4 0ಯ ಅವಶ್ಯಕತೆಗಳನ್ನು ತಲುಪುವಂತಹ ಯಂತ್ರವು ಇದಲ್ಲ ಮತ್ತು ನೀವು ನೋಡಿರುವಂತೆ ಇಂಡಸ್ಟ್ರಿ4 0 ಬೇಕಾಗಿರುವ ವಿವಿಧ ಕಂಪೋನೆಂಟ್ ಗಳು ಯಾವುವು ಅಂದ್ರೆ ಎಲ್ಲದಕ್ಕಿಂತ ಮೊದಲನೆಯದು ಪರಸ್ಪರ ಮಾಹಿತಿ ಅಥವಾ ವಿವಿಧ ಸೆನ್ಸರ್ ಗಳ ಮೂಲಕ ಡಾಟಾವನ್ನು ಪಡೆದುಕೊಳ್ಳುವುದು ಮತ್ತು ಇತ್ಯಾದಿಗಳು ಇದು ಈಗಾಗಲೇ ಇದೆ ಅದಾದ ನಂತರ ಪ್ರೋಸಸಿಂಗ್ ಮಾಡಬೇಕು ಮತ್ತು ಪ್ರೊಸೆಸಿಂಗ್ ಅನ್ನು ಆಧರಿಸಿ ಬೇರೆಬೇರೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಮತ್ತು ನಿರ್ಧಾರಗಳ ಆಧಾರದ ಮೇಲೆ ಫೀಡ್ಬ್ಯಾಕ್ ಕಂಟ್ರೋಲ್ ಅನ್ನು ಯಂತ್ರಕ್ಕೆ ಹಿಂತಿರುಗಿಸಬೇಕು ಅಥವಾ ಬೇರೆ ಚಟುವಟಿಕೆಗಳಿಗೆ ಕಳಿಸಬೇಕು ಹಾಗಾಗಿ ಇದು ಒಂದು ಯಂತ್ರ ಇದೇ ರೀತಿ ಇನ್ನೂ ಕೆಲವು ಯಂತ್ರಗಳು ಈ ಕಂಪನಿಯಲ್ಲಿ ಮತ್ತು ಈ ಎಲ್ಲಾ ಯಂತ್ರಗಳನ್ನು ಒಂದಕ್ಕೊಂದು ಕನೆಕ್ಟ್ ಮಾಡಬಹುದು ಆದ್ದರಿಂದ ನಾನು ಮೊದಲೇ ಹೇಳಿದಂತೆ ಇಂಟರ್ ಕನೆಕ್ಷನ್ ಅನ್ನೋದು IIoT ಮತ್ತು ಇಂಡಸ್ಟ್ರಿ 4 0 ಗಳಲ್ಲಿ ತುಂಬಾ ಪ್ರಮುಖವಾದ ಕಂಪೋನೆಂಟ್ ಹಾಗಾಗಿ ಬೇರೆಬೇರೆ ಯಂತ್ರಗಳ ನಡುವಿನ ಇಂಟರ್ ಕನೆಕ್ಷನ್ ಇಂಟರ್ ಕನ್ನೆಕ್ಟಿವಿಟಿ ಮತ್ತು ಅವೆಲ್ಲವುಗಳನ್ನು ಸೆಂಟ್ರಲೈಸ್ಡ್ ಅಥವಾ ಡಿಸ್ಟ್ರಿಬ್ಯೂಟಡ್ ಅಥವಾ ಇವೆರಡರ ಕಾಂಬಿನೇಷನ್ ಮೆಕ್ಯಾನಿಸಂ ಗಳ ಮೂಲಕ ಕಂಟ್ರೋಲ್ ಮಾಡುವುದು ಬೇಕಾಗುವುದು ಇದರೊಂದಿಗೆ ಇನ್ನೂ ಕೆಲವು ಮಹತ್ವದ ಸಮಸ್ಯೆಗಳು ಇಂಡಸ್ಟ್ರಿ4 0ನಲ್ಲಿವೆ ಸಮಸ್ಯೆಗಳು ಪ್ರಮುಖವಾಗಿ ಮೆಂಟೇನೆನ್ಸ್ ಸರಿ ಅಲ್ವಾ ಏನಾದರೂ ಕೆಲವು ಡಿಫೆಕ್ಟ್ ಆದರೆ ಆಮೇಲೆ ನೀವು ಅದನ್ನು ಹೇಗೆ ನಿಭಾಯಿಸುತ್ತೀರಿ ಪ್ರಾಡಕ್ಟ್ ಪ್ರೊಡಕ್ಷನ್ ಪ್ರಾಸೆಸ್ ನಲ್ಲಿ ಡಿಫೆಕ್ಟ್ ಆಯ್ತು ಅಂದುಕೊಳ್ಳೋಣ ಒಂದು ದಾರಿ ಏನೆಂದರೆ ಮನುಷ್ಯರೇ ಹೋಗಿ ತಪ್ಪಿದ್ದನ್ನು ಸರಿಪಡಿಸುವುದು ಇನ್ನೊಂದು ದಾರಿಯೆಂದರೆ ನಿಮ್ಮಲ್ಲಿ ಆಟೋಮೇಟೆಡ್ ಸಿಸ್ಟಮ್ ಇದ್ದರೆ ಅದು ಎರರ್ ಗಳನ್ನ ಪತ್ತೆ ಹಚ್ಚುತ್ತದೆ ಸಿಗ್ನಲ್ಸ್ ಗಳನ್ನು ಕಳುಹಿಸಲಾಗುತ್ತದೆ ಮತ್ತು ತಿದ್ದುಪಡಿಗಳನ್ನು ಆಟಾನಮಸ್ ಆಗಿ ಮಾಡಲಾಗುತ್ತದೆ ಮತ್ತದು ಹೆಚ್ಚು ಅಪೇಕ್ಷಿಸುವಂತಹದ್ದು ಅದು ಸಂಪೂರ್ಣವಾಗಿ ಆಟಾನಮಸ್ ಸಿಸ್ಟಮ್ ಇದೇ ಬೇಕಾಗಿರುವುದು ಇದು ಕೇವಲ ಹೇಗೆ ಈ ಉದ್ಯಮಗಳು ಕೆಲಸ ಮಾಡುತ್ತವೆ ಮತ್ತು ಹೇಗೆ ಒಂದು ಉದ್ಯಮ ಇಂಡಸ್ಟ್ರಿ4 0ಗೆ ಇನ್ನೂ ಕಂಪ್ಲಿಯನ್ಸ್ ಆಗಿಲ್ಲ ಎಂಬುದನ್ನು ತೋರಿಸಲು ಈ ಕಂಪನಿಗಳ ಬೇರೆಬೇರೆ ಯಂತ್ರಗಳು ಇರುವಾಗ ನೀವು ಇಂಡಸ್ಟ್ರಿ4 0 ಅವಶ್ಯಕತೆಗಳಿಗೆ ಸರಿ ಹೋಗುವಂತೆ ಹೆಚ್ಚು ಕಂಪ್ಲಿಯಾಂಟ್ ಮಾಡಲು ವಿವಿಧ ಟ್ರಾನ್ಸ್ಫರ್ ಮಿಷನ್ ಗಳನ್ನು ಹೀಗೆ ಹೊಂದಬಹುದು ಹಾಗಾಗಿ ಇಂಡಸ್ಟ್ರಿ 4 0 ಅವಶ್ಯಕತೆಗಳಲ್ಲಿ ಯಾವುದು ಪ್ರಮುಖವಾದದ್ದು ಅಂದರೆ ಸೆನ್ಸಿಂಗ್ ಆಕ್ಚುವೇಶನ್ ಡಾಟಾ ಪ್ರೊಸೆಸಿಂಗ್ ಡಿಸಿಜನ್ ಮೇಕಿಂಗ್ ಮತ್ತು ಫೀಡ್ಬ್ಯಾಕ್ ಕಂಟ್ರೋಲ್ ಇವುಗಳಲ್ಲಿ ಕೆಲವು ಸೈಬರ್ ಫಿಸಿಕಲ್ ಸಿಸ್ಟಮ್ ನ ಪ್ರಮುಖವಾದ ಕಂಪೋನೆಂಟ್ ಗಳು ಹೌದು ಇನ್ನೊಂದು ಪ್ರಮುಖವಾದ ಕೊನೆಯ ಕಂಪೋನೆಂಟ್ ಯಾವುದು ಅಂದ್ರೆ ಫಾಲ್ಟ್ ಡಿಟೆಕ್ಷನ್ ಮೆಂಟೇನೆನ್ಸ್ ಮತ್ತು ಆಟೋಮೇಟೆಡ್ ಡಿಟೆಕ್ಷನ್ ಮತ್ತು ಫಾಲ್ಟ್ ಗಳ ಮೆಂಟೇನೆನ್ಸ್ ತುಂಬಾ ಪ್ರಮುಖವಾದ ಕಂಪೋನೆಂಟ್ ಈ ಕಂಪನಿಗಳು ಮತ್ತು ಈ ರೀತಿಯ ಕಂಪನಿಗಳು ಸಣ್ಣವು ಅಥವಾ ದೊಡ್ಡ ಇಂಡಸ್ಟ್ರಿ4 0 ಕಡೆಗೆ ಹೇಗೆ ರೂಪಾಂತರಗೊಳ್ಳುತ್ತವೆ ಎಂಬುದನ್ನು ನಾವು ನೋಡೋಣ ಈ ಹಿಂದೆ ವರ್ಕ್ ಶಾಪ್ ಫ್ಲೋರಿನಲ್ಲಿ ಬ್ಯಾಟರಿಯ ಕೇಸಿಂಗ್ ಅನ್ನು ಹೇಗೆ ಮಾಡುವುದು ಎಂಬುದನ್ನು ನೋಡಿದ್ದೇವೆ ಮತ್ತು ಇದು ಇಂಜೆಕ್ಷನ್ ಮೌಲ್ಡಿಂಗ್ ಪ್ರಾಸೆಸ್ ಮೂಲಕ ಮಾಡಿದ ಪ್ಲಾಸ್ಟಿಕ್ ನಿಂದ ಆದ ಕೇಸಿಂಗ್ ಈ ಕೇಸನ್ನು ಮಾಡಿದ್ದು ನಾವು ನೋಡಿದ್ದೇವೆ ಮತ್ತು ಇದನ್ನು ಮಾಡಿದ್ದು ಸ್ಪ್ರಿಂಟ್ H 350 ಯಂತ್ರ ಮತ್ತು ಇನ್ನೊಂದು ಯಂತ್ರ ಸ್ಪ್ರಿಂಟ್ H 250 ಮುಚ್ಚಳಗಳನ್ನು ತಯಾರಿಸುತ್ತದೆ ಇದು ಎಂತ್ರದ ಮುಚ್ಚುಳ ಮತ್ತು ಇದೇ ರೀತಿ ಈ ತರಹದ ಯಂತ್ರಗಳು ಈ ಕಂಪನಿಯಲ್ಲಿ ಇವೆ ಅವುಗಳು ಬೇರೆಬೇರೆ ಪ್ಲಾಸ್ಟಿಕ್ ಭಾಗಗಳನ್ನು ತಯಾರಿಸುತ್ತವೆ ಅಂದ್ರೆ ಹ್ಯಾಂಡಲ್ ಸ್ಕ್ರೀವ್ ಗಳು ಇದೇ ತರಹದ ಸ್ಕ್ರೀವ್ ಗಳನ್ನು ಕೂಡ ತಯಾರಿಸಬಹುದು ಈ ಸ್ಕ್ರೀವ್ ಒಳಗೆ ಹೋಗುತ್ತದೆ ಮತ್ತು ಇತ್ಯಾದಿ ಹಾಗಾಗಿ ಸಂಪೂರ್ಣವಾದ ಪ್ಲಾಸ್ಟಿಕ್ ಕೇಸಿಂಗ್ ಅಂದರೆ ಕೆಳಭಾಗ ಮತ್ತು ಮೇಲ್ಬಾಗ ಮುಚ್ಚುಳ ಎಲ್ಲವುಗಳನ್ನು ಈ ಕಂಪನಿಯ ಬೇರೆ ಬೇರೆ ಫ್ಲೋರ್ ಗಳಲ್ಲಿ ವಿವಿಧ ವರ್ಕ್ ಶಾಪ್ ಪ್ರಾಸೆಸ್ ಗಳ ಮೂಲಕ ತಯಾರಿಸಲಾಗುತ್ತದೆ ಇಂಡಸ್ಟ್ರಿ4 0 ಬಗ್ಗೆ ನಾನು ಏನು ಮಾತಾಡುತ್ತಿದ್ದೆ ಅಂದ್ರೆ ಇಂಡಸ್ಟ್ರಿ4 0 ನಾನು ಈಗಾಗಲೇ ಹೇಳಿದಂತೆ ಸೆನ್ಸಿಂಗ್ ಮೂಲಕ ವಿವಿಧ ಡಾಟಾ ಆಕ್ವಿಸಿಶನ್ ಕಂಪೋನೆಂಟ್ ಗಳ ನಡುವೆ ಇಂಟರ್ ಕನ್ನೆಕ್ಟಿವಿಟಿ ಪ್ರಾಸೆಸಿಂಗ್ ನಂತರ ಫೀಡ್ಬ್ಯಾಕ್ ಕಂಟ್ರೋಲ್ ಮತ್ತು ಆಪರೇಟರ್ ಮೆಂಟೇನೆನ್ಸ್ ಆಟೋಮೇಷನ್ ಅಥವಾ ಇವೆಲ್ಲವೂ ಮತ್ತು ಮುಂತಾದವುಗಳು ಮತ್ತು ನಾನು ಉಲ್ಲೇಖಿಸಿದ ಒಂದು ಪ್ರಮುಖವಾದ ವಿಷಯ ಅಂದ್ರೆ ಅದು ಯಂತ್ರದ ಒಳಗಿನ ಇಂಟರ್ ಕನೆಕ್ಟಿವಿಟಿ ಮತ್ತು ಬೇರೆಬೇರೆ ಯಂತ್ರಗಳ ಇಂಟರ್ ಕನೆಕ್ಟಿವಿಟಿ ಹಾಗಾಗಿ ಉದಾಹರಣೆಗೆ ಈ ಒಂದು ಭಾಗ ಬೇರೆ ಮಷೀನ್ ಫ್ಲೋರಿನಲ್ಲಿರುವ ಯಂತ್ರದಿಂದ ಮಾಡಲಾಗಿದೆ ಇದನ್ನು ಒಂದು ಮಷೀನ್ ಫ್ಲೋರ್ ಯಂತ್ರದಿಂದ ಮಾಡಲಾಗಿದೆ ಮತ್ತು ಇತರೆ ಭಾಗಗಳನ್ನು ಬೇರೆ ಯಂತ್ರಗಳಿಂದ ಮಾಡಲಾಗಿದೆ ಎಲ್ಲಾ ಬೇರೆ ಬೇರೆ ಯಂತ್ರಗಳುಪರಸ್ಪರ ಇಂಟರ್ ಕನೆಕ್ಟ್ ಆಗಿರುವುದು ತುಂಬಾ ಸೊಗಸಾಗಿದೆ ಅಲ್ವಾ ಹಾಗಾಗಿ ನಿಜವಾಗ್ಲೂ ಏನಾಗುತ್ತೆ ಅಂದ್ರೆ ಯಾವಾಗ ಕೆಳಭಾಗ ತಯಾರಾಗುತ್ತದೆ ನಂತರ ಮುಂದಿನ ಯಂತ್ರಕ್ಕೆ ಸಿಗ್ನಲ್ ಗಳನ್ನು ಕಳುಹಿಸಲಾಗುತ್ತದೆ ಯಂತ್ರ ಪ್ರೋಸೆಸ್ ಅನ್ನು ಮುಂದುವರೆಸುತ್ತದೆ ಮತ್ತು ತನ್ನಷ್ಟಕ್ಕೆ ತಾನೆ ಕೆಲಸಗಳು ಶುರುವಾಗುತ್ತವೆ ಆದ್ದರಿಂದ ಈ ಎಲ್ಲಾ ಯಂತ್ರಗಳು ಪರಸ್ಪರ ಇಂಟರ್ ಕನೆಕ್ಟೆಡ್ ಆಗಿದ್ದಾರೆ ಅದ ಅತ್ಯಂತ ಪ್ರಯೋಜನಕಾರಿ ಯಂತ್ರಗಳು ನಿಷ್ಕ್ರಿಯವಾಗಿರುವ ಸಮಯವನ್ನು ನೀವು ಮಿತ ಗೊಳಿಸಬಹುದು ಮತ್ತು ನೀವು ಪ್ರೋಸೆಸ್ ನಲ್ಲಿ ಒಟ್ಟಾರೆ ಉತ್ಪಾದನೆಯನ್ನು ಹೆಚ್ಚಿಸಬಹುದು ಮತ್ತು ಆ ಕಾರಣದಿಂದ ಏನಾಗುತ್ತೆ ಅಂದ್ರೆ ಗುಣಮಟ್ಟ ಒಟ್ಟಾರೆ ಪ್ರಾಡಕ್ಟ್ ನ ಗುಣಮಟ್ಟ ಪ್ರೋಸೆಸ್ ಗಳ ಗುಣಮಟ್ಟ ಎಫಿಷಿಯೆನ್ಸಿ ಉತ್ಪಾದನೆ ಮತ್ತು ಆರ್ಥಿಕ ಪ್ರಯೋಜನಗಳು ಈ ಎಲ್ಲವುಗಳು ಸಿಗುತ್ತವೆ ನಾವು ಏನಾದರೂ ಇಂಡಸ್ಟ್ರಿ4 0 ಕಡೆಗೆ ನಮ್ಮನ್ನು ಪರಿವರ್ತಿಸಿಕೊಳ್ಳಲು ಪ್ರಯತ್ನಿಸಿದರೆ ನೀವೇ ನೋಡುವಂತೆ ಪ್ರೋಸೆಸ್ ಗಳಲ್ಲಿ ಹಂತಹಂತವಾಗಿ ಎಲ್ಲ ಬೇರೆ ಬೇರೆ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಳಬಹುದು ಈ ಕಂಪನಿ ಮುತ್ತು ಈ ರೀತಿಯ ಕಂಪನಿಗಳು ಸದ್ಯಕ್ಕೆ ಸಣ್ಣವಾಗಿವೆ ಆದರೆ ತುಂಬಾ ಪ್ರಗತಿಪರ ಚಿಂತನೆಗಳನ್ನು ಹೊಂದಿವೆ ಬರುವ ಹತ್ತು ವರ್ಷಗಳಲ್ಲಿ ಬಹುಶಃ ಇನ್ನು ಹತ್ತು ವರ್ಷಗಳಲ್ಲಿ ಏನಾಗಬಹುದು ಆದ್ದರಿಂದ ನಿಮಗೆ ತಿಳಿದಿರುವಂತೆ ಇವೆಲ್ಲವುಗಳು ಒಮ್ಮೆ ಇಂಡಸ್ಟ್ರಿ4 0 ಕಂಪ್ಲಿಯಾಂಟ್ ಆದ್ರೆ ನಾನು ನಿಮಗೆ ಹೇಳಿದ ಈ ಎಲ್ಲಾ ಆಟೋಮೇಶನ್ ಬೇರೆ ಬೇರೆ ಯಂತ್ರಗಳ ನಡುವಿನ ಇಂಟರ್ ಕನೆಕ್ಟಿವಿಟಿ ಅಟೋಮೇಶನ್ ಈ ಎಲ್ಲಾ ಡಾಟಾದ ಸಂಗ್ರಹಣೆ ಬೇರೆ ಬೇರೆ ಯಂತ್ರಗಳ ಡಾಟಾ ಮತ್ತು ಸರಿಯಾದ ತೀರ್ಮಾನಕ್ಕೆ ಬರಲು ಅದೆಲ್ಲವನ್ನು ಒಟ್ಟು ಸೇರಿಸುವುದು ಮತ್ತು ಮುಂತಾದವುಗಳು ಇವೆಲ್ಲವುಗಳು ಸಿಗಲಿವೆ ಮತ್ತು ಸುಧಾರಿಸಿದ ಉತ್ಪಾದನೆ ಆಗಲಿದೆ ಆ ಮಟ್ಟಕ್ಕೆ ಇಲ್ಲದ ಯಂತ್ರಗಳು ಇಂಡಸ್ಟ್ರಿಗಳು ಹೇಗೆ ತಮ್ಮನ್ನು ತಾವು ಇಂಡಸ್ಟ್ರಿ4 0 ಕಂಪ್ಲಿಯಾಂಟ್ ಆಗಿ ಪರಿವರ್ತಿಸಿಕೊಳ್ಳಬಹುದು ಎಂದು ತೋರಿಸಲು ಇದು ಕೇವಲ ಒಂದು ಕೇಸ್ ಸ್ಟಡಿ ನಾವೀಗ ಬೇರೆ ತರಹದ ಕಂಪನಿಯಲ್ಲಿ ಇದ್ದೇವೆ ಕಂಪನಿ ಪ್ರಮುಖವಾಗಿ ಕಚ್ಚಾ ಪ್ಲಾಸ್ಟಿಕ್ ವಸ್ತುಗಳನ್ನು ತೆಗೆದುಕೊಂಡು ಅದನ್ನು ಪ್ಲಾಸ್ಟಿಕ್ ಬಾಟಲ್ ಗಳಾಗಿ ಪರಿವರ್ತಿಸುತ್ತದೆ ನನ್ನ ಹಿಂದುಗಡೆ ಇರುವ ಮಷೀನ್ ಇದು ಸ್ಮಾರ್ಟ್ ಮಷೀನ್ ಇದನ್ನು ಈ ಪ್ಲಾಸ್ಟಿಕ್ ಬಾಟಲ್ ಗಳನ್ನು ತಯಾರಿಸಲು ಉಪಯೋಗಿಸಲಾಗುತ್ತದೆ ಇದನ್ನು ಸಿಂಗಲ್ ಸ್ಟೇಟ್ ಬ್ಲೋ ಮೌಲ್ಡಿಂಗ್ ಮಷೀನ್ ಎಂದು ಕರೆಯಲಾಗುತ್ತದೆ ನೀವು ನೋಡಿದ್ದರಂತೆ ಇದೇನು ಮಾಡುತ್ತೆ ಅಂದ್ರೆ ಕಚ್ಚಾ ಪ್ಲಾಸ್ಟಿಕ್ ವಸ್ತುಗಳನ್ನು ತೆಗೆದುಕೊಂಡು ಮತ್ತು ಯಂತ್ರದಲ್ಲಿ ಸ್ಟೋರ್ ಮಾಡಿದಂತಹ ಪ್ರೋಗ್ರಾಮ್ ಆಧಾರದ ಮೇಲೆ ಇನ್ಸ್ಟ್ರಕ್ಷನ್ ಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಮತ್ತು ಪ್ಲಾಸ್ಟಿಕ್ ಬಾಟಲ್ ಗಳನ್ನು ತಯಾರಿಸಲಾಗುತ್ತದೆ ಹಾಗಾಗಿ ಇದು ಒಂದು ಇಂಟಲಿಜೆಂಟ್ ಯಂತ್ರ ಇದರಲ್ಲಿ ಇರುವಂತಹ MMI ಇಂಟರ್ಫೇಸ್ ಮ್ಯಾನ್ ಮಷೀನ್ ಇಂಟರ್ಫೇಸ್ ಉಪಯೋಗಿಸಿಕೊಂಡು ನೀವು ಪ್ರೋಗ್ರಾಮಿಂಗ್ ಮಾಡಬಹುದು ಮತ್ತು ಇನ್ಸ್ಟ್ರಕ್ಷನ್ ಗಳು ಮೂಲತಃ MMI ಮೂಲಕ ಪ್ರೋಗ್ರಾಮ್ ಮಾಡಲಾಗಿರುತ್ತದೆ ಈ ಯಂತ್ರದಲ್ಲಿರುವ ಪ್ರೋಗ್ರಾಮಬಲ್ ಲಾಜಿಕ್ ಕಂಟ್ರೋಲರ್ PLC ಮೂಲಕ ಇನ್ಸ್ಟ್ರಕ್ಷನ್ಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಸರಿಯಾದ ಕ್ರಿಯೆಗಳನ್ನ ಮಾಡಲು ಪಡೆದುಕೊಂಡಂತಹ ಇನ್ಸ್ಟ್ರಕ್ಷನ್ಗಳನ್ನು ಯಂತ್ರಕ್ಕೆ ರವಾನಿಸಲಾಗುತ್ತದೆ ಕಾರ್ಖಾನೆಗಳ ಫ್ಲೋರ್ ಗಳನ್ನು ಸ್ಮಾರ್ಟಾಗಿ ಮಾಡುವಂತಹ ಯಂತ್ರ ಇದು ಸ್ಮಾರ್ಟ್ ಕಾರ್ಖಾನೆಗಳನ್ನು ನೀವು ಹೊಂದಬಹುದು ನಿಮಗೆ ತಿಳಿಯುವಂತೆ ಈ ಯಂತ್ರದಂತೆ ಇಲ್ಲಿ ಹಲವಾರು ಬೇರೆ ಬೇರೆ ತರಹದ ಯಂತ್ರಗಳಿವೆ ನೀವು ಏನಾದರೂ ಸ್ಮಾರ್ಟ್ ಫ್ಯಾಕ್ಟರಿ ಫ್ಲೋರ್ ಗಳ ಬಗ್ಗೆ ಮಾತಾಡುತ್ತಿದ್ದರೆ ಈ ಎಲ್ಲಾ ಬೇರೆ ಬೇರೆ ಯಂತ್ರಗಳ ನಡುವಿನ ಇಂಟರ್ ಕನೆಕ್ಷನ್ ತುಂಬಾ ಪ್ರಮುಖವಾದದ್ದು ನೀವು ಎಲ್ಲಾ ಯಂತ್ರಗಳನ್ನು ಮೋನಿಟರ್ ಮಾಡಬಹುದು ವಿವಿಧ ಯಂತ್ರಗಳ ಹೆಲ್ತ್ ಮಾನಿಟರಿಂಗ್ ಮಾಡಬಹುದು ಆಪರೇಷನಲ್ ಎಫಿಷಿಯನ್ಸಿ ಪ್ರಕಾರವನ್ನು ಮಾನಿಟರ್ ಮಾಡಬಹುದು ಈ ರೀತಿ ಬೇರೆ ಬೇರೆ ತರಹದ ಮಾನಿಟರಿಂಗ್ ಮಾಡಬಹುದು ಈ ಯಂತ್ರಗಳಿಂದ ಬರುವಂತಹ ಡಾಟಾವನ್ನು ಸಂಗ್ರಹಿಸಲಾಗುವುದು ಮತ್ತು ಆಪರೇಷನಲ್ ಎಫಿಷಿಯನ್ಸಿಯನ್ನು ಹೆಚ್ಚಿಸಬಹುದು ಬೇರೆ ಬೇರೆ ಪ್ರೀಡಿಕ್ಷನ್ ಗಳನ್ನ ಮಾಡಬಹುದು ಹಾಗಾಗಿ ಅನೇಕ ಬೇರೆ ಬೇರೆ ಕೆಲಸಗಳನ್ನು ಮಾಡಬಹುದು ಈ ಸಂದರ್ಭದಲ್ಲಿ ನಿಮಗೆ ತಿಳಿದಿರುವಂತೆ ಈ ಒಂದು ಯಂತ್ರ ಮಾಡುತ್ತಿರುವುದು ಇಂಟಲಿಜೆಂಟ್ ಆಗಿದೆ ಕಮಾಂಡ್ ಗಳನ್ನು ಇದು ತೆಗೆದುಕೊಳ್ಳುತ್ತದೆ ಮತ್ತು ಕಚ್ಚಾವಸ್ತುಗಳಿಂದ ಪ್ಲಾಸ್ಟಿಕ್ ಬಾಟಲ್ ಗಳನ್ನು ತಯಾರಿಸುತ್ತದೆ ಈ ಒಂದು ಪ್ರತ್ಯೇಕವಾದ ಯಂತ್ರ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನೋಡೋಣ